ನಾವೀಗ ಬೇರೆಯೇ ಕಂಪನಿಯಲ್ಲಿ ಇದ್ದೇವೆ ಅದು ಯಾವುದೆಂದರೆ ಅಟೋಮಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಮೋಟರ್ ಸೈಕಲ್ ಗಳು ಮತ್ತು ಬೈಸಿಕಲ್ಗಳ ಚಕ್ರಗಳ ರಿಮ್ ಗಳನ್ನು ತಯಾರಿಸುವ ಬಿಸಿನೆಸ್ ನಲ್ಲಿದೆ ಹಾಗಾಗಿ ಇವುಗಳು ಅದರ ಕೆಲವು ಪ್ರಾಡಕ್ಟ್ ಗಳು ಇದು ಒಂದು ಮೋಟಾರ್ಸೈಕಲ್ ನ ರಿಮ್ ಮತ್ತು ಬೈಸಿಕಲ್ ರಿಮ್ ಪ್ರಮುಖವಾಗಿ ಇದನ್ನ ಇವರು ಮಾಡುತ್ತಾರೆ ಈಗ ನನ್ನೊಂದಿಗೆ ಶ್ರೀಯುತ ಸಂಜಯ್ ಪಟೇಲ್ ಅವರು ಇದ್ದಾರೆ ಅವರು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಿಜವಾಗಲೂ ಅವರು ಏನು ಮಾಡುತ್ತಾರೆ ಎಂಬುದನ್ನು ನಾವು ಅವರಿಗೆ ಕೇಳಲಿದ್ದೇವೆ ಆದರೆ ಅದಕ್ಕೂ ಮೊದಲು ಅಟೋಮೇಶನ್ ಇಂಡಸ್ಟ್ರಿ4 0ಯ ಪಕ್ವತೆ ಮಟ್ಟ ಕಂಪ್ಲಿಯನ್ಸ್ ಮತ್ತು ಇತ್ಯಾದಿಗಳ ಬಗ್ಗೆ ಮಾತನಾಡಲು ನಾನು ಬಯಸುತ್ತೇನೆ ಈ ಕಂಪನಿಯು ಇಂಡಸ್ಟ್ರಿ4 0 ಅನ್ನು ಅಳವಡಿಸಿಕೊಳ್ಳಲು ಮೆಚೂರ್ ಆಗಿದೆಪಕ್ವವಾಗಿದೆ ಎಂಬ ಕಾರಣಕ್ಕೆ ನಾನು ಆಯ್ಕೆ ಮಾಡಿಕೊಂಡದ್ದಲ್ಲ ನಿಜಕ್ಕೂ ಇದನ್ನು ಇನ್ನೊಂದು ರೀತಿಯದ್ದು ಇದು ಒಂದು ಸ್ಮಾಲ್ ಸ್ಕೇಲ್ ಕಂಪನಿ ಸಣ್ಣ ಪ್ರಮಾಣದ ಕೈಗಾರಿಕೆ ಇದು ಇನ್ನೂ ಅಟೋಮೇಶನ್ ಮತ್ತು ಇಂಡಸ್ಟ್ರಿ4 0 ಮಟ್ಟಕ್ಕೆ ಬೆಳೆದಿಲ್ಲ ಆದರೆ ಈ ಕಂಪನಿಯನ್ನು ನಾವು ಒಂದು ಉದಾಹರಣೆ ಅಂತ ಪರಿಗಣಿಸಿ ನಾವು ನಮ್ಮ ಕೋರ್ಸಿನಲ್ಲಿ ಕಲಿತಂತಹ ಬೇರೆಬೇರೆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಕಂಪನಿಯನ್ನು ಇಂಡಸ್ಟ್ರಿ4 0 ಮತ್ತು ಅದರ ಕಂಪ್ಲಿಯನ್ಸ್ ಕಡೆಗೆ ಹೇಗೆ ಪರಿವರ್ತಿಸಬಹುದು ಎಂದು ನೋಡಬಹುದು ನೀವು ಈ ಕಂಪನಿಯಲ್ಲಿ ಅನೇಕ ಅವಕಾಶಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ ವ್ಯಾವಹಾರಿಕ ದೃಷ್ಟಿಕೋನದಿಂದ ನೀವು ಕಲಿತಂತಹ ತಂತ್ರಜ್ಞಾನವನ್ನ ತುಂಬಾ ಚೆನ್ನಾಗಿ ಅಳವಡಿಸಿಕೊಳ್ಳಲಾಗಿದೆ ನೀವೇ ನಿಮ್ಮ ಕಣ್ಮುಂದೆ ನೋಡುತ್ತಿರುವಂತೆ ಇದು ನಿಜವಾದ ಕಚ್ಚಾ ಶೀಟ್ ಮೆಟಲ್ ಮತ್ತು ನಂತರ ನನ್ನ ಹಿಂದೆ ಇರುವುದು ರೋಲ್ ಫಾರ್ಮಿಂಗ್ ಪ್ರೋಸಸ್ ಅದನ್ನೇ ಇದು ಮಾಡುವುದು ಇದು ಕೆಲವು ಪ್ರಿಲಿಮಿನರಿ ಪ್ರಾಸೆಸಿಂಗ್ ಅನ್ನು ಮಾಡುತ್ತದೆ ಕಂಪನಿಯ ಲೋಗೋ ಹೆಸರು ಬ್ರಾಂಡ್ ಗಳನ್ನ ಸ್ಟ್ಯಾಂಪ್ ಮಾಡುವುದು ಪ್ರಿಲಿಮಿನರಿ ಪ್ರಾಸೆಸಿಂಗ್ ನಲ್ಲಿ ಒಳಗೊಂಡಿದೆ ಇವೆಲ್ಲವುಗಳನ್ನು ಮಾಡಲಾಗುತ್ತದೆ ಇನ್ನು ಎರಡು ಪ್ರಿಲಿಮಿನರಿ ಪ್ರೋಸೆಸ್ ಗಳನ್ನ ಕೂಡ ಮಾಡಲಾಗುತ್ತದೆ ನಿಜವಾಗಲೂ ಕೆಲಸಗಳನ್ನು ಹೇಗೆ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಶ್ರೀಯುತ ಪಟೇಲ್ ಅವರನ್ನು ನಾವು ಕೇಳೋಣ ಇಲ್ಲಿನ ಪ್ರಸ್ತುತ ಸ್ಟೇಟ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಸ್ಟೇಟ್ ಆಫ್ ಆರ್ಟ್ ಬಗ್ಗೆ ಮತ್ತು ಇಂಡಸ್ಟ್ರಿ4 0ಯನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳಲು ಏನೆಲ್ಲ ಮಾಡಬಹುದು ನಾವು ಮಾತನಾಡಲಿದ್ದೇವೆ ಈ ಕಂಪನಿಯಲ್ಲಿ ಅಟೋಮೇಶನ್ ಕಡಿಮೆ ಇದೆ ಸೆನ್ಸರ್ ಗಳ ಉಪಯೋಗ ಕಡಿಮೆ ಇದೆ ಮತ್ತು ಆಟೋಮೇಟೆಡ್ ಅನಾಲಿಟಿಕ್ಸ್ ದೃಷ್ಟಿಯಿಂದ ಅನಾಲಿಟಿಕ್ಸ್ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಮತ್ತು ಇವೆಲ್ಲವುಗಳು ಈ ಕಂಪನಿಯಲ್ಲಿ ಕಡಿಮೆಯಿವೆ ಆದರೆ ಕಂಪನಿಗೆ ಹೈ ಎಂಡ್ ಅಟೋಮೇಶನ್ ಮತ್ತು ಹೈ ಎಂಡ್ ಇಂಡಸ್ಟ್ರಿ4 0 ಅವಶ್ಯಕತೆಗಳನ್ನು ಅಳವಡಿಸಿಕೊಳ್ಳುವ ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಪಟೇಲ್ ಅವರೇ ನಿಜಕ್ಕೂ ಈ ಕಂಪನಿಯು ಏನು ಮಾಡುತ್ತದೆ ಎಂಬುದನ್ನು ದಯಮಾಡಿ ವಿವರಿಸಿ ನಮಸ್ತೆ ಇವತ್ತಿಗೆ ನಮ್ಮ ಪ್ರಮುಖ ಪ್ರಾಡಕ್ಟ್ ಗಳು ಅಂದರೆ ಬೈಸಿಕಲ್ ಮೋಟರ್ ಸೈಕಲ್ ಮತ್ತು ಮೊಪೆಡ್ ಚಕ್ರದ ರಿಮ್ ಗಳು ಈ ಚಕ್ರದ ರಿಮ್ ಗಳ ಉತ್ಪಾದನೆಯ ಪ್ರೋಸೆಸ್ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ನಾವು ಕಚ್ಚಾವಸ್ತುಗಳಿಂದ ಆರಂಭಿಸೋಣ ಮೂಲವಾಗಿ CRC ಸ್ಟ್ರಿಪ್ ಬೇಕು ಅದು ದಪ್ಪದ ಪ್ರಕಾರದಲ್ಲಿ ಬರುತ್ತದೆ ಈ ಸ್ಟ್ರಿಪ್ ಕಾಯಿಲ್ ಅನ್ನು ಕಾಯಿಲ್ ಹೋಲ್ಡರ್ ಗೆ ನೇತುಹಾಕಲಾಗುತ್ತದೆ ಅಲ್ಲಿಂದ ರೋಲಿಂಗ್ ಮಷೀನ್ ಗೆ ಸ್ಟ್ರಿಪ್ ಹೋಗುತ್ತದೆ ಪ್ರಾರಂಭದ ಅವಶ್ಯಕತೆ ಏನೆಂದರೆ ಕಂಪನಿಯ ಬ್ರಾಂಡ್ ಹೆಸರು ಅದನ್ನ ರೋಲ್ ಫೌಲಿಂಗ್ ಮಷೀನ್ ಪ್ರಿಂಟ್ ಮಾಡುತ್ತದೆ ಅದಾದ ನಂತರ ಈ CRC ಸ್ಟ್ರಿಪ್ ಗಳ ಶೇಪಿಂಗ್ ಮತ್ತು ಫೌಲಿಂಗ್ ಅನ್ನು 16 ರೋಲ್ ಗಳ ಫೌಲಿಂಗ್ ಮಷೀನ್ ನಿಂದ ಮಾಡಲಾಗುತ್ತದೆ ನಾನೀಗ ಈ ಕಂಪನಿಯಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಸಂಜಯ್ ಪಟೇಲ್ ಅವರನ್ನು ಒಟ್ಟಾರೆ ಪ್ರೋಸೆಸ್ ಬಗ್ಗೆ ಯಾವ ಕೆಲಸಗಳು ನಡೆಯುತ್ತವೆ ಹೇಗೆ ಕೆಲಸಗಳನ್ನು ಮಾಡಲಾಗುತ್ತದೆ ಮತ್ತು ಪ್ರಸ್ತುತ ಸ್ಟೇಟ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಮಾತಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಪಟೇಲ್ ಅವರೇ ನಾನು ನಿಮಗೆ ಹೇಳಿದಂತೆ ಇದನ್ನು ನಾವು ಶೈಕ್ಷಣಿಕ ವಸ್ತುವನ್ನು ಉಪಯೋಗಿಸಿಕೊಳ್ಳುತ್ತೇವೆ ಉತ್ತಮ ಶಿಕ್ಷಣದ ಅನುಕೂಲ ಇಲ್ಲದ ನಮ್ಮ ದೇಶದ ಜನರಿಗೆ ಇದನ್ನು ಆನ್ಲೈನ್ ಮಾಧ್ಯಮಗಳ ಮೂಲಕ ಉಪಯೋಗಿಸಿಕೊಳ್ಳುವ ಅವಕಾಶವನ್ನ ಕಲ್ಪಿಸಲಾಗುವುದು ಹಾಗಾಗಿ ಇದನ್ನು NPTELಪೋರ್ಟಲ್ ಮೂಲಕ ಉಪಯೋಗಿಸಲು ಅವಕಾಶ ಕಲ್ಪಿಸಲಾಗುವುದು ಹಾಗಾಗಿ ಈ ಪ್ರೋಸೆಸ್ ಅನ್ನು ಹೇಗೆ ಕಂಡಕ್ಟ್ ಮಾಡಲಾಗುತ್ತದೆ ಇಲ್ಲಿ ನಿಜವಾಗಲೂ ಏನು ಆಗುತ್ತದೆ ಎಂಬುದನ್ನು ದಯಮಾಡಿ ಹೇಳಬಹುದಾ ಓಕೆ ಸರ್ ಧನ್ಯವಾದಗಳು ಸರ್ ನಾನು ಸಂಜಯ್ ಪಟೇಲ್ ಗುಜರಾತ್ ನಿಂದ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಅಂದರೆ ಸೈಕಲ್ ಮೋಟರ್ ಸೈಕಲ್ ಮೊಪೆಡ್ ಬುಲೆಟ್ ಇತ್ಯಾದಿಗಳ ರಿಮ್ ಗಳನ್ನು ತಯಾರಿಸುವುದು ಇವತ್ತು ರಿಮ್ ಗಳನ್ನು ತಯಾರಿಸುವ ಸಂಪೂರ್ಣ ಪ್ರೊಸೆಸ್ ಅನ್ನು ಅಧ್ಯಯನ ಮಾಡುತ್ತೇವೆ ಮತ್ತು ನೋಡುತ್ತೇವೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನು ನೋಡೊಣ ಈ ಪ್ರೊಸೆಸ್ ಕಾಯಿಲ್ ಹೊಲ್ಡರ್ ನಿಂದ ಸ್ಟ್ರಿಪ್ ರೋಲಿಂಗ್ ಮಷಿನ್ ಮೂಲಕ ಹೋಗುವುದರಿಂದ ಪ್ರಾರಂಭವಾಗುತ್ತದೆ ರಿಮ್ಗಳು CRC ಸ್ಟ್ರಿಪ್ ಗಳಿಂದ ತಯಾರಿಸಲ್ಪಡುತ್ತವೆ ಅದರ ದಪ್ಪ ಮತ್ತು ಅಗಲ ತುಂಬಾ ಮುಖ್ಯವಾದ ಪ್ಯಾರಮೀಟರ್ಗಳು ಯಾಕೆಂದ್ರೆ ಚಕ್ರದ ರಿಮ್ ವಾಹನದ ಸಂಪೂರ್ಣ ಭಾರವನ್ನ ಹೊತ್ತುಕೊಳ್ಳುತ್ತದೆ ಸೀಮ್ ವೆಲ್ಡಿಂಗ್ ಮಷಿನ್ ನಿಂದ ರಿಮ್ ಸ್ಟ್ರಿಪ್ ನ 2 ಬದಿಗಳು ಜೋಡಿಸಲಾಗಿರುತ್ತದೆ ಮತ್ತು ಫೋಲ್ಡ್ ಮಾಡಿರಲಾಗುತ್ತದೆ ನಂತರ ಬಟ್ ವೆಲ್ಡಿಂಗ್ ನಲ್ಲಿ ಫೋಲ್ಡ್ ಮಾಡಿದ ತುದಿಗಳನ್ನ ಜೊತೆಗೆ ವೆಲ್ಡ್ ಮಾಡಲಾಗುತ್ತದೆ ಅದಾದ ನಂತರ ಗ್ರೈಂಡಿಂಗ್ ಮತ್ತು ಪಾಲಿಶಿಂಗ್ ಪ್ರೊಸೆಸ್ ಅನ್ನು ಪೂರ್ಣ ಮಾಡಲಾಗುತ್ತದೆ ಅದಾದ ನಂತರ ಗ್ರಿಡ್ ಸೈಜುಗಳಾದ 190 330400 ಮತ್ತು 600 ಗಳಿಂದ ರಿಮ್ ಗಳನ್ನ ಮಾಡಲಾಗುತ್ತದೆ ಸರಿಯಾದ ನಿಕ್ಕಲ್ ಕೋಟಿಂಗ್ ಮಾಡಲು ಪಾಲಿಶಿಂಗ್ ಬೇಕಾಗುತ್ತದೆ ಅದಾದ ನಂತರ ಗ್ರಾಹಕರ ಬೇಡಿಕಗಳ ಮತ್ತು ಅಪ್ಲಿಕೇಷನ್ಗಳ ಆಧಾರದ ಮೇಲೆ ಮಾರುಕಟ್ಟೆಯ ಅವಶ್ಯಕತೆಗಳಿಗೆ ತಕ್ಕಂತೆ ಹೋಲ್ ಸೈಜು 403236 ಮತ್ತು ಡೈಯಾಮೀಟರ್1938 ಇತ್ಯಾದಿಗಳನ್ನ ಮಾಡಲಾಗುವುದು ನಿಕ್ಕಲ್ ಕೋಟಿಂಗ್ಗೆ ಶೀಟ್ ಅಯಿಲ್ ಅನ್ನು ತೆಗೆಯಲಾಗುವುದು ಅದನ್ನ H2So4 HCl ಗಳಿಂದ ಮಾಡಲಾಗುವುದು ನಿಕ್ಕಲ್ ಟ್ಯಾಂಕಿನಲ್ಲಿ ರಿಮ್ ಮೇಲೆ 8 9 ಮೈಕ್ರೊನ್ ನಿಕ್ಕಲ್ ಪದರವನ್ನ ಜಮಾ ಮಾಡಲಾಗುತ್ತದೆ ಆಂಟಿಕರ್ರೊಸಿನ್ ಪ್ರಾಪರ್ಟಿಯನ್ನು ಸೇರಿಸಲು ಮತ್ತು ರಿಮ್ ನ ಲೈಫ್ ಅನ್ನು ಹೆಚ್ಚಿಸಲು ಕ್ರೋಮ್ ಪ್ರೊಸೆಸ್ ಅನ್ನು ಮಾಡಲಾಗುವುದು ಇದಾದ ನಂತರ ಹೆಚ್ಚು ಹೊಳಪಿಗಾಗಿ ರಿಮ್ ಕೆಮಿಕಲ್ಗಳ ಮೂಲಕ ಹಾದುಹೋಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟಮಾಡಲು ಪ್ಯಾಕ್ ಮಾಡಲಾಗುವುದು ಹಾಗಾದ್ರೆ ಇದರಲ್ಲಿ ಅಟೊಮೇಶನ್ ಎಲ್ಲಿದೆ ಅಟೊಮೇಶನ್ ಅಂದರೆ PLC ಅಥವಾ ಉಷ್ಣತೆಯ ಸೆನ್ಸರ್ಗಳ ಉಪಯೋಗ ಸೆನ್ಸರ್ ಗಳ ಉಪಯೋಗಿಸುವುದನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನಲ್ಲಿ ನಾನು ನೋಡಿದ್ದೇನೆ ದಯಮಾಡಿ ಅವುಗಳ ಬಗ್ಗೆ ವಿವರಿಸಿ ಕೆಲವೊಮ್ಮೆ ಸ್ಟ್ರಿಪ್ ದಪ್ಪ 1mm ಗಿಂತ ಹೆಚ್ಚು ಅಥವಾ ಅಗಲ ಹೆಚ್ಚಾದಾಗ ಅದು ರೊಲರ್ ಮತ್ತು ಮಷಿನ್ ನಲ್ಲಿ ತೊಂದರೆಯನ್ನುಂಟುಮಾಡುತ್ತದೆ ಸ್ಟ್ರಿಪ್ ಪ್ಯಾರಮೀಟರ್ ಪೂರ್ವ ನಿರ್ಧರಿತ ಸೈಜಿಗಿಂತ ಹೆಚ್ಚಾದರೆ ಮಷಿನ್ ಕೆಲಸವನ್ನು ನಿಲ್ಲಿಸಲು ಅಟೊಮೇಶನ್ ಅನ್ನು ಉಪಯೊಗಿಸಲಾಗುವುದು ಎರಡನೇಯದು ಸೀಮ್ ಫೋಲ್ಡಿಂಗ್ ಸಂದರ್ಭದಲ್ಲಿ ಮಷಿನ್ ಅಸರ್ಪಕ ಪವರ್ ಅನ್ನು ಪಡೆದುಕೊಳ್ಳುತ್ತಿದ್ದರೆ ಅವಶ್ಯಕತೆಗಿಂತ ಕಡಿಮೆ ಅದನ್ನು ತಿಳಿಸಬೇಕಾಗುತ್ತದೆ ಮಾರುಕಟ್ಟೆಯ ಅವಶ್ಯಕತೆಗಳಿಗನುಗುಣವಾಗಿ ರಿಮ್ ಸೈಜುಗಳನ್ನಡೈಯಾಮೀಟರ್ ಮಾಡಲು PLCಗಳನ್ನ ಉಪಯೋಗಿಸಲಾಗುವುದು ಮೂರನೇಯದಾಗಿ ಪಾಲಿಶಿಂಗ್ ಯುನಿಟ್ ಮತ್ತು ಕ್ರೋಮ್ ಯುನಿಟ್ಗಳಲ್ಲಿಎಷ್ಟು ಶೇಕಡ ಬೇಕಾಗುತ್ತದೆ ಅಷ್ಟು PLCಗಳನ್ನ ಉಪಯೋಗಿಸಲಾಗುವುದು ಹಾಗಾಗಿ ಇಲ್ಲಿ ಒಂದು PLC ಯೂನಿಟ್ಟಿನ ಅವಶ್ಯಕತೆಯಿದೆ ತಾಪಮಾನ ನಿಕ್ಕಲ್ ಅವಶ್ಯಕತೆ ಅದು ಅವಶ್ಯಕತೆಗಳಿಗನುಗುಣವಾಗಿ ಸಂಪೂರ್ಣ ಪ್ರೋಸೆಸ್ ಅನ್ನು ಕಂಟ್ರೋಲ್ ಮಾಡುತ್ತದೆ ತಾಪಮಾನ ಅನ್ನು ಮೊನಿಟರ್ ಮಾಡಲು ಯಾವ ಸೆನ್ಸರ್ಗಳನ್ನ ಉಪಯೋಗಿಸಲಾಗುವುದು ಇಲ್ಲಿ ತಾಪಮಾನ ತುಂಬಾ ಪ್ರಮುಖವಾದ ಪ್ಯಾರಾಮೀಟರ್ ಅದು 65 70 ಡಿಗ್ರಿಯ ನಡುವೆ ಇರಬೇಕು ನಿಕ್ಕಲ್ ಅಟೊಮ್ಗಳ ವೇಗವನ್ನ ಮೆಂಟೆನ್ ಮಾಡಲು ಕೂಡ ತಾಪಮಾನ ಅನ್ನು ಉಪಯೋಗಿಸಲಾಗುವುದು ಯಾವಾಗಾದರು ತಾಪಮಾನ 50ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾದರೆ ನಿಕ್ಕಲ್ನ ಅಡ್ಹೆಸಿವ್ ಕ್ಯಪಾಸಿಟಿ ಕಡಿಮೆಯಾಗುತ್ತದೆ ಮತ್ತು ಆ ಕಾರಣದಿಂದ ರಿಮ್ಗೆ ಲೂಸ್ ಆಗಿ ಅಂಟಿಕೊಳ್ಳುತ್ತದೆ ಕ್ರೋಮ್ ಯುಟಿಲೈಜರ್ನಲ್ಲಿ ತಾಪಮಾನ ಎನಾದರು 40 ಡಿಗ್ರಿಗಳಿಗಿಂತ ಮೇಲೆ ಹೋದರೆ ಅದು ನಿಕ್ಕಲ್ ಅನ್ನು ಸುಡುತ್ತದೆ ಮತ್ತು 40 ಡಿಗ್ರಿಗಿಂತ ಕಡಿಮೆಯಾದರೆ ಮಷಿನ್ ಕೆಲಸ ಮಾಡುವುದಿಲ್ಲ ಹಾಗಾಗಿ ತಾಪಮಾನ ಅನ್ನು ಮೆಂಟೆನ್ ಮಾಡಲು ಅಟೊಮೇಶನ್ ಬೇಕಾಗುತ್ತದೆ ಕ್ರೋಮ್ ಪದರು ಕೂಡ ಮೆಂಟೆನ್ ಮಾಡಬೇಕಾದ ಪ್ರಮುಖ ಪ್ಯಾರಾಮೀಟರ್ ಒಕೆ ಯೆಸ್ ಧನ್ಯವಾದಗಳು ಪಟೇಲ್ ಅವರೆ ತುಂಬಾ ಧನ್ಯವಾದಗಳು ಹಾಗಾಗಿ ನೀವು ಈ ಕಂಪನಿಯಲ್ಲಿ ಏನು ನೋಡಿದಿರಿ ಎಂದರೆ ಇಲ್ಲಿ ಸ್ವಲ್ಪ ಅಟೊಮೇಶನ್ ಇದೆ ಇವರು PLC ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೊಲರ್ಗಳನ್ನ ಉಪಯೋಗಿಸುತ್ತಾರೆ ಅದನ್ನ ನೀವು ಈ ಕೋರ್ಸಿನಲ್ಲಿ ಕಲಿತಿದ್ದೀರಿ ವಿವಿಧ ಸೆನ್ಸರ್ಗಳನ್ನ ಕೂಡ ಅವರು ಉಪಯೋಗಿಸುತ್ತಿದ್ದಾರೆ ಹಾಗಾಗಿ ಇದು ಇನ್ನೂ ಮೊದಲ ಹಂತ ಅದರೆ ಇನ್ನು ಮುಂದೆ ಸಾಗುವ ದಾರಿ ದೊಡ್ಡದಿದೆ ಆದ್ದರಿಂದ ಬೇಕಾಗಿರುವುದು ಏನು ನಿಮಗೆ ಈಗಾಗಲೆ ತಿಳಿದಿರುವಂತೆ ಸೆನ್ಸರ್ಗಲು ಇವೆ ಆದರೆ ಅವುಗಳು ಇಂಟರ್ಕನ್ನೆಕ್ಟ್ ಆಗಿಲ್ಲ ಹಾಗಾಗಿ ಡಾಟ ಅವಶ್ಯಕವಾಗಿದೆ ಅದ್ರೆ ಡಾಟವನ್ನ ಎಕ್ಸ್ಚೇಂಜ್ ಮಾಡುವಂತಹ ಸಿಸ್ಟಮ್ ನಿಮ್ಮಲ್ಲಿದ್ದರೆ ವಿವಿಧ ಮೂಲಗಳಿಂದ ಡಾಟವನ್ನ ವಿವಿಧ ಸೆನ್ಸರ್ಗಳನ್ನ ಲಭ್ಯವಾಗುವಂತೆ ಮಾಡಬಹುದು ಮತ್ತು ಸೆಂಟ್ರಲೈಸ್ಡ್ ಕೇಂದ್ರೀಕೃತ ಡಿಸಿಜೆನ್ ಗಳನ್ನ ಮಾಡಬಹುದಾದಂತಹ ಪ್ರೊಸೆಸ್ ನಮ್ಮಲ್ಲಿದ್ದರೆ ಆದ್ದರಿಂದ ಡಾಟವನ್ನ ಸೆನ್ಸ ಮಾಡಿದ ನಂತರ ಡಾಟವನ್ನ ಕಳಿಸಲೇಬೇಕಾಗುತ್ತದೆ ಹಾಗಾಗಿ ಕಮ್ಯನಿಕೇಷನ್ ವಿಷಯಗಳು ಪ್ರೊಟೊಕಾಲ್ಗಳು ಇವೆ ಇವುಗಳನ್ನ ನೀವು ಈ ಕೋರ್ಸಿನಲ್ಲಿ ಕಲಿತಿದ್ದೀರಿ ಅವೆಲ್ಲವೂ ಬೇಕಾಗುತ್ತವೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತದೆ ನಾನು ನಿಮಗೆ ಹೇಳುತ್ತಿದ್ದಂತೆ ಸೆಂಟ್ರಲೈಸ್ಡ್ ಕೇಂದ್ರೀಕೃತ ಅಥವಾ ಡಿಸೆಂಟ್ರಲೈಸ್ಡ್ ವಿಕೇಂದ್ರೀಕೃತ ಪ್ರಕಾರವಾಗಿ ಡಾಟವನ್ನ ಲಭ್ಯವಾಗುವಂತೆ ಮಾಡಿದ ಮೇಲೆ ಅದನ್ನ ಪ್ರೊಸೆಸ್ ಮಾಡಲೇಬೇಕು ಅದನ್ನ ಏಜ್ ಹತ್ತಿರವೇ ಪ್ರೊಸೆಸ್ ಮಾಡಬೇಕು ಅಂದರೆ ಡಾಟವನ್ನ ಸಂಗ್ರಹಿಸುವ ಮೂಲ ಅಥವಾ ಅದನ್ನ ದೂರದಲ್ಲಿ ಪ್ರೊಸೆಸ್ ಮಾಡಬೇಕು ಬಹುಶಃ ಕ್ಲೌಡ್ನಲ್ಲಿ ಅಥವಾ ಆ ತರಹದವುಗಳಲ್ಲಿ ಫಾಗ್ ಕಂಪ್ಯೂಟಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಈ ಎಲ್ಲ ಟೆಕ್ನಾಲಜಿಗಳನ್ನ ಈ ಕಂಪನಿಯಲ್ಲಿ ಇದರ ಪ್ರೊಸೆಸ್ ಅನ್ನು ಸುಧಾರಿಸಲು ತುಂಬಾ ಚೆನ್ನಾಗಿ ಅಳವಡಿಸಿಕೊಳ್ಳಬಹುದು ಅದಾದನಂತರ ಏನಾಗುತ್ತದೆಯೆಂದರೆ ಅನಲಟಿಕ್ಸ ಆಧರಿಸಿ ನೀವು ನಿರ್ಧಾರಗಳನ್ನ ಕೈಗೊಳ್ಳಬಹುದು ಎಲ್ಲಕ್ಕಿಂತ ಮೊದಲು ಆಪರೇಷನಲ್ ಎಫಿಸಿಯೆನ್ಸಿಯ ಬಗ್ಗೆ ನಿರ್ಧಾರಗಳು ನಾವು ಆಪರೇಷನಲ್ ಎಫಿಸಿಯೆನ್ಸಿ ಆಪರೇಷನಲ್ ಮೆಂಟೆನನ್ಸ್ ಮೊನಿಟರ್ ಮಾಡಬಹುದು ಏನಾದರು ಅವಶ್ಯಕತೆ ಇದೆಯಾ ಆಥವಾ ಇಲ್ಲವಾ ಎಂಬುದನ್ನ ಸಂಗ್ರಹಿಸಿವ ಡಾಟಾದ ಆಧಾರದ ಮೇಲೆ ನಿರ್ಧರಿಸಬಹುದು ಆ ನಂತರ ಅಳವಡಿಸಿಕೊಳ್ಳಬಹುದಾದ ಮಷಿನ್ ಲರ್ನಿಂಗ್ ಟೆಕ್ನಿಕ್ಗಳನ್ನ ಉಪಯೋಗಿಸಿಕೊಂಡು ಪ್ರಿಡಿಕ್ಟಿವ್ ಮತ್ತು ಪರ್ಸ್ಪೆಕ್ಟಿವ್ ಮೆಂಟೆನನ್ಸ್ ಮಾಡಬಹುದು ಹಾಗಾಗಿ ನಾವು ಏನು ಮಾಡಬಹುದು ಎಂದರೆ ನಾವು ಪ್ರೊಸೆಸ್ಗಳನ್ನ ಪ್ರಾಡಕ್ಟ್ಗಳ ಗುಣಮಟ್ಟವನ್ನ ಸುಧಾರಿಸಬಹುದು ಮತ್ತು ಅವುಗಳನ್ನ ಉತ್ತಮ ಗುಣಮಟ್ಟದವುಗಳನ್ನಾಗಿಸಬಹುದು ಸುರಕ್ಷತೆಯ ಬಗ್ಗೆ ಉಲ್ಲೇಖಿಸುವುದನ್ನ ಮರೆತಿದ್ದೆ ಇಂಡಸ್ಟ್ರಿ ಗಳಲ್ಲಿ ಸುರಕ್ಷತೆ ತುಂಬಾ ಪ್ರಮುಖವಾದದ್ದು ನನಗನ್ನಿಸುತ್ತೆ ಅವರೆಲ್ಲ ಸುರಕ್ಷತೆಯ ಬಗ್ಗೆ ಗಂಭೀರವಾಗಿ ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆದರೆ ಸುರಕ್ಷತೆಯ ಡೊಮೆನ್ನಲ್ಲಿ ಅಟೊಮೇಷನ್ ತುಂಬಾ ಪ್ರಮುಖವಾದದ್ದು ಹಾಗಾಗಿ ನಾವು IoT ಟೆಕ್ನಾಲಜಿಗಳನ್ನ ಅಳವಡಿಸಿಕೊಳ್ಳುವುದರಿಂದ ಕೆಲಸದ ಜಾಗವನ್ನ ಹೆಚ್ಚು ಸುರಕ್ಷಿತವಾಗಿಸಬಹುದು ಮತ್ತು ಪ್ರೊಸೆಸ್ಗಳನ್ನ ಹೆಚ್ಚು ಸುಧಾರಿಸಬಹುದು ಹಾಗಾಗಿ ನೀವು ಒಟ್ಟಾರೆ ಅತ್ಯಂತ ಉತ್ತಮವಾಗಿ ಮತ್ತು ಹೆಚ್ಚು ಇಂಟಿಗ್ರೇಟೆಡ್ ಆಗಿ ಗುಣಮಟ್ಟದ ಬಗ್ಗೆ ಸರಿಯಾಗಿ ಗಮನವಹಿಸಬಹುದು ನಾನು ಯಾಕೆ ಇಂಟಿಗ್ರೇಟ್ ಅಂತ ಹೇಳುತ್ತೇನೆಂದರೆ ಈ ಎಲ್ಲವುಗಳು ಇಂಟರ್ಕನೆಕ್ಟೆಡ್ ಆಗಲೇಬೇಕು ಈ ಎಲ್ಲ ಬೇರೆ ಬೇರೆ ಕಂಪೋನೆಂಟ್ ಗಳು ಲಭಿಸುತ್ತಿರುವ ಈ ಎಲ್ಲ ಡಾಟ ಈ ಎಲ್ಲವೂ ಪ್ರೊಸೆಸ್ಗಳನ್ನ ಪ್ರಾಡಕ್ಟ್ಗಳ ಗುಣಮಟ್ಟವನ್ನ ಜೊತೆಗೆ ಕೆಲಸ ಮಾಡುವ ಜಾಗದ ಸುರಕ್ಷತೆಯನ್ನ ಸುಧಾರಿಸಲು ಸರಿಯಾದ ರೀತಿಯಲ್ಲಿ ಇಂಟಿಗ್ರೇಟೆಡ್ ಆಗಿ ಕಾಂಟ್ರಿಬ್ಯುಟ್ ಮಾಡಲೇಬೇಕು ಈ ಕಂಪನಿಯು ನಾನು ಈ ಹಿಂದೆ ಹೇಳಿದಂತಹ ಮೊದಲ ಹೆಜ್ಜೆಗಳನ್ನ ಇಟ್ಟ ಕಂಪನಿ ಆದರೆ ಇದು ಭವಿಷ್ಯದಲ್ಲಿ ಇಂಡಸ್ಟ್ರಿ 4 0ಯನ್ನ ಅಳವಡಿಸಿಕೊಳ್ಳುವ ಇಚ್ಛೆಯಿದ್ದಲ್ಲಿ ತುಂಬಾ ದೊಡ್ಡ ದಾರಿಯನ್ನ ಸಾಗಬೇಕಿದೆ ಹಾಗಾಗಿ IoT ಟೆಕ್ನಾಲಜಿಗಳನ್ನ ಅಳವಡಿಸಿಕೊಳ್ಳುವುದು ಅವರ ಗುರಿ ಸಾಧಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ನಾವೀಗ ಇನ್ನೊಂದು ಕಂಪನಿಯಲ್ಲಿದ್ದೇವೆ ಈ ಕಂಪನಿಯು ಶೀಟ್ ಮೆಟಲ್ಗಳನ್ನ ತೆಗೆದುಕೊಂಡು ಮತ್ತು ತನ್ನ ಗ್ರಾಹಕರಿಗಾಗಿ ಅವುಗಳಿಗೆ ಕೆಲವು ಶೇಪ್ಗಳನ್ನ ಕೊಡುತ್ತದೆ ಹಾಗಾಗಿ ಕಂಪನಿಯ ಹೆಸರು ಮೆಟಲ್ ಟೆಕ್ಸಿಜೆನ್ಸಿ ಪ್ರೈವೇಟ್ ಲಿಮಿಟೆಡ್ ಇದು ಉತ್ತರ ಗುಜರಾತ್ನಲ್ಲಿದೆ ಈಗ ನನ್ನೊಂದಿಗೆ ಶ್ರೀಯುತ ಪಟೇಲ್ ಅವರಿದ್ದಾರೆ ಅವರು ಕಂಪನಿಯ ಬಗ್ಗೆ ವಿವರಿಸಲಿದ್ದಾರೆ ನೀವು ನೋಡುತ್ತಿರುವಂತೆ ಹೈ ಟೆಕ್ನಾಲಜಿ ಇಂಡಸ್ಟ್ರಿ ಯಲ್ IoT ಮತ್ತು ಇಂಡಸ್ಟ್ರಿ ೪ ೦ ಅಳವಡಿಸಿಕೊಳ್ಳಲು ಈ ಕಂಪನಿಯಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ ನಾವು ಅದರ ಬಗ್ಗೆ ನಂತರ ಮಾತಾಡೊಣ ಮೊದಲು ಪಟೇಲ್ ಅವರಲ್ಲಿ ಕಂಪನಿಯ ಬಗ್ಗೆ ಮಾತಾಡಬೇಕೆಂದು ಕೇಳಿಕೊಳ್ಳೋಣ ನನ್ನ ಹೆಸರು ಭರತ್ ಪಟೇಲ್ ಮೆಟಲ್ ಟೆಕ್ಸಿಜೆನ್ಸಿ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಒಕೆ ನಾವು ಶೀಟ್ ಮೆಟಲ್ ಕಂಪೋನೆಂಟ್ ಮತ್ತು ಫ್ಯಾಬ್ರಿಕೇಷನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೇವೆ ಒಕೆ ಪಟೇಲ್ ಅವರೆ ಯಾವ ಕೋರ್ಸಿಗಾಗಿ ನಾವಿದನ್ನ ಮಾಡುತ್ತಿದ್ದೇವೆ ಆ ಕೋರ್ಸಿನ ಹೆಸರು ಇಂಟ್ರಡಕ್ಷನ್ ಟು ಇಂಡಸ್ಟ್ರಿ 4 0 ಅಂಡ್ ಇಂಡಸ್ಟ್ರಿಯಲ್ IoT ಮತ್ತು ಇದು NPTEL ಕೋರ್ಸ್ ದೇಶದಾದ್ಯಂತ ಮತ್ತು ಅದರಾಚೆಗೂ ವಿದ್ಯಾರ್ಥಿಗಳಿಗೆ ಇದನ್ನ ಉಪಯೋಗಿಸಲು ಅವಕಾಶಮಾಡಲಾಗುವುದು ನಾವು ನಿಮ್ಮಲ್ಲಿರುವ ವಿವಿಧ ಉಪಕರಣಗಳನ್ನ ನೋಡಲಿದ್ದೇವೆ ಮತ್ತು ನಿಮ್ಮ ಪ್ರಸ್ತುತ ಸ್ಟೇಟ್ ಆಫ್ ಆರ್ಟ್ ಯಾವುದು ಮತ್ತು ಅದನ್ನ ನಾವು ಇಂಡಸ್ಟ್ರಿ4 0 ಯನ್ನು ಅಳವಡಿಸಿಕೊಳ್ಳಲು ಅದನ್ನ ನಾವು ಹೇಗೆ ಮುಂದುವರೆಸಬಹುದು ಅದರ ಬಗ್ಗೆ ನಾವು ನಂತರ ಮಾತಾಡೋಣ ನಾನು ಅದರ ಬಗ್ಗೆ ಮತಾಡುತ್ತೇನೆ ನನ್ನ ಹೆಸರು ಕೇವಲ್ ಗನ್ವೀರ್ ನನ್ನ ಹುದ್ದೆ ಮೆಟಲ್ ಟೆಕ್ನಾಲಜಿಯಲ್ಲಿ ಪ್ರೊಡಕ್ಷನ್ ಎಂಜಿನಿಯರ್ ಎಲ್ಲಕ್ಕಿಂತ ಮೊದಲು ಗ್ರಾಹಕರಿಂದ ನಾವು ಡ್ರಾಯಿಂಗ್ ಗಳನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಅದಕ್ಕೆ ಅನುಗುಣವಾಗಿ AutoCAD ನಲ್ಲಿ ಡಿಸೈನ್ ಮಾಡುತ್ತೇವೆ ನಂತರ ಮಷೀನ್ ಸಾಫ್ಟ್ವೇರ್ ಸಹಾಯದಿಂದ ಡಿಸೈನ್ ಅನ್ನು ಕನ್ವರ್ಟ್ ಮಾಡುತ್ತೇವೆ ಇದು ಸಾಫ್ಟ್ವೇರ್ ಗಳ ಸಹಾಯದಿಂದ ಡಿಸೈನ್ ನಲ್ಲಿ ಶೇಪ್ ಗಳ ಹೋಲ್ ಅಥವಾ ಸ್ಕ್ವಯರ್ ಅನುಗುಣವಾಗಿ ಕಟ್ ಮಾಡಲು ಹಾಗಾದ್ರೆ ಇದು ಮಷೀನ್ CNC ಮಷೀನ್ ಪ್ಯಾನಲ್ ಇದನ್ನು ನಾವಿಲ್ಲಿ ನೋಡಬಹುದಾ ನೀವು ಇಲ್ಲಿ ಡಿಸೈನ್ ಅನ್ನು ಪ್ರೋಗ್ರಾಮ್ ಮಾಡುತ್ತೀರಾ ನಾವು ನಮ್ಮ ಆಫೀಸಿನಲ್ಲಿ ಡಿಸೈನ್ ಮಾಡುತ್ತೇವೆ ಮತ್ತು ಈ CNC ಪ್ಯಾನಲ್ ಗೆ ಮೆಮೊರಿ ಕಾರ್ಡ್ ಮೂಲಕ ಪ್ರೋಗ್ರಾಮನ್ನು ಟ್ರಾನ್ಸ್ಫರ್ ಮಾಡುತ್ತೇವೆ ಈ ಮಷೀನ್ 1 28 ಸಂಖ್ಯೆಗಳನ್ನು ಹೊಂದಿದೆ ಅವಶ್ಯಕತೆಗಳನ್ನು ಪ್ರೋಗ್ರಾಮ್ನಲ್ಲಿ ಉಲ್ಲೇಖಿಸಲಾಗಿದೆ ಅದಕ್ಕೆ ಅನುಗುಣವಾಗಿ ಆಪರೇಟರ್ ಮ್ಯಾನುಯೆಲ್ ಟೂಲಿಂಗ್ ಡಿಟೇಲ್ ಗಳನ್ನ ಸೆಟ್ ಮಾಡುತ್ತಾನೆ ಅದಾದ ನಂತರ ನಾವು ಸೀಡರ್ ಅನ್ನು ಕನೆಕ್ಟ್ ಮಾಡುತ್ತೇವೆ ಮತ್ತು ಡಿಸೈನಿಂಗ್ ಪ್ರಾಸೆಸ್ ಅನ್ನು ಆರಂಭಿಸುತ್ತೇವೆ ಹಾಗಾದರೆ ಅದಾದನಂತರ ಸಂಪೂರ್ಣ ಪಂಚಿಂಗ್ ಮಾಡಲಾಗುತ್ತದಾ ಹೌದು ಅದಾದ ನಂತರ ಪಂಚಿಂಗ್ ಪ್ರೋಸೆಸ್ ಮಾಡಲಾಗುತ್ತದೆ ಆಮೇಲೆ ಇದನ್ನು ಶಿಯರಿಂಗ್ ಮಷೀನ್ ಗೆ ನಾವಿದನ್ನು ಕೊಂಡೊಯ್ಯುತ್ತೇವೆ ಶಿಯರಿಂಗ್ ಮಷೀನ್ ನಲ್ಲಿ ಪಾಯಿಂಟ್ಗಳನ್ನು ಕೊಡಲಾಗುತ್ತದೆ ಉದಾಹರಣೆಗೆ ಸ್ಕ್ವಯರ್ ಗೆ ಲೆಫ್ಟ್ ಅಪ್ ಡೌನ್ ರೀತಿಯಲ್ಲಿ ಪಾಯಿಂಟ್ಗಳನ್ನು ಕೊಡಲಾಗುವುದು ಅದಕ್ಕೆ ಅನುಗುಣವಾಗಿ ಕಟಿಂಗ್ ಮಾಡಲಾಗುತ್ತದೆ ಮತ್ತು ಸಿಂಗಲ್ ಪಾರ್ಟ್ ಬರುತ್ತದೆ ನಂತರ ಬೆಂಡಿಂಗ್ ಮಷೀನ್ ಗೆ ನಾವು ಇದನ್ನು ಕೊಂಡೊಯ್ಯುತ್ತೇವೆ ಮತ್ತು ಡಿಸೈನ್ ಅನ್ನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಬೆಂಡ್ ಮಾಡಲಾಗುವುದು 4590 ಡಿಗ್ರಿಗಳು ಅದಾದ ನಂತರ ಪೌಡರ್ ಕೋಟಿಂಗ್ ಗೆ ನಾವು ಹೋಗುತ್ತೇವೆ ಪಾಸ್ ಪೇಟಿಂಗ್ ಕ್ರೆನಿನಲ್ಲಿ ಇದನ್ನು ಲಿಫ್ಟ್ ಮಾಡುವುದರಿಂದ ಇದನ್ನ ಮಾಡಲಾಗುತ್ತದೆ 7 ಟ್ಯಾಂಕ್ ಪ್ರೋಸೆಸ್ ಎಂದು ಕರೆಯಲಾಗುವುದು ಡಿಪ್ಪಿಂಗ್ ಅನ್ನು ಇಲ್ಲಿ ಮಾಡಲಾಗುವುದು ಕಂಪೋನೆಂಟ್ ಗಳಲ್ಲಿನ ಕೊಳಕನ್ನು ಸ್ವಚ್ಛಗೊಳಿಸಲು ಪಾಸ್ ಪೇಟಿಂಗ್ ಬೇಕಾಗುತ್ತದೆ ಅದಾದ ನಂತರ ಮ್ಯಾನುಯೆಲ್ ಪೌಡರ್ ಕೋಟಿಂಗ್ ಮಾಡಲಾಗುತ್ತದೆ ಕನ್ವೇನರ್ ಬೆಲ್ಟ್ ಉಪಯೋಗಿಸಿಕೊಂಡು ಇದನ್ನ ಆಟೋಮ್ಯಾಟಿಕ್ ಆಗಿ ಕೂಡ ಮಾಡುತ್ತೇವೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒಂದು ಬದಿಯ ಅಥವಾ ಎರಡು ಬದಿ ಯಾವ ಬಣ್ಣವನ್ನು ಹಚ್ಚಬೇಕು ನಾವು ಕಂಪೋನೆಂಟ್ ಮತ್ತು ಕಲರ್ ಅನ್ನು ಹುಕ್ ಮಾಡುತ್ತೇವೆ ಅದಾದ ನಂತರ ಸಂಪೂರ್ಣ ಸ್ಪೇರ್ ಪಾರ್ಟ್ ತಯಾರಾಗುತ್ತದೆ ನಂತರ ನಾವು ವಿವಿಧ ಭಾಗಗಳಾದ ಬೇಸ್ ಟಾಪ್ ಸೈಡ್ ಇತ್ಯಾದಿಗಳ ಮಾಡೆಲ್ ಮಾಡುತ್ತೇವೆ ಈ ಭಾಗಗಳನ್ನು ನಾವು ಜೋಡಿಸುತ್ತೇವೆ ಅವುಗಳಿಗೆ ಸ್ಕ್ರೀವ್ ಮಾಡುತ್ತೇವೆ ಮತ್ತು ಮಾಡೆಲ್ ಅನ್ನು ಪೂರ್ಣಗೊಳಿಸುತ್ತೇವೆ ಬಾಕ್ಸ್ ತರಹದ ಕಂಪೋನೆಂಟ್ ಓಕೆ ಸಂಪೂರ್ಣ ಪ್ರೋಸೆಸ್ ಅನ್ನು ವಿವರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನೀವು ನೋಡಿದಂತೆ ಇದು ಇನ್ನೊಂದು ಕಂಪನಿ ಅವರು ಏನು ಮಾಡುತ್ತಾರೆ ಎಂಬುದರ ಹುಟ್ಟು ದೇಶವನ್ನು ನಾನು ನಿಮಗೆ ಪುನರಾವರ್ತಿಸುತ್ತೇನೆ ಈ ಒಂದು ಕಂಪನಿಯು ಶೀಟ್ ಮೆಟಲ್ ತೆಗೆದುಕೊಂಡು ಮತ್ತು ಏರ್ ಕಂಡೀಷನರ್ ಗಳಿಗಾಗಿ ಬೇರೆ ಬೇರೆ ಬಿಡಿಭಾಗಗಳನ್ನು ತಯಾರಿಸುತ್ತದೆ ಅದರಲ್ಲಿ ಏರ್ ಕಂಡೀಷನರ್ ಗಳ ಬಾಡಿ ಏರ್ ಕಂಡೀಷನರ್ ಗಳ ಔಟ್ ಡೋರ್ ಯೂನಿಟ್ ಮತ್ತು ಮುಂತಾದವುಗಳು ಒಳಗೊಂಡಿವೆ ಮೂಲತಃ ಶೀಟ್ ಮೆಟಲ್ ಗಳಿಂದ ಪ್ರಾರಂಭವಾಗಿ ಮತ್ತು ಇದನ್ನು CNC ಮಷೀನ್ ಗಳಿಗೆ ಕೊಂಡೊಯ್ಯುವುದು CNC ಮಷೀನ್ ಅಂದರೆ ಕಂಪ್ಯೂಟರೈಸ್ಡ್ ನ್ಯೂಮರಿಕ್ ಕಂಟ್ರೋಲ್ ಈ ಮಷೀನ್ ಪ್ರೋಗ್ರಾಮೇಬಲ್ ಲಾಜಿಕ್ ಆಧರಿತ ಮಷೀನ್ ಗಳಾದ PLCಗಳಿಗಿಂತ ಸ್ವಲ್ಪ ಭಿನ್ನವಾಗಿವೆ ಈ CNC ಮಷೀನ್ ಗಳಲ್ಲಿ ಮುಖ್ಯವಾಗಿ ಏನಾಗುತ್ತದೆಯೆಂದರೆ PLC ಗಳಿಗೆ ಹೋಲಿಸಿದರೆ ತೂಕದಲ್ಲಿ ವ್ಯತ್ಯಾಸವಿದೆ PLC ಗಳಲ್ಲಿ ಇದು ಸಿಕ್ವೆನ್ಶಿಯಲ್ ಆಪರೇಷನ್ ಮತ್ತು CNC ಮಷೀನ್ ನಲ್ಲಿ ಇದು ಪ್ರೋಗ್ರಾಮ್ ನ ಕಂಡೀಶನಲ್ ಎಕ್ಸಿಕ್ಯೂಷನ್ ಮತ್ತು ಈ ಎರಡು CNC ಮತ್ತು PLC ಗಳಲ್ಲಿ ಅನೇಕ ಹೋಲಿಕೆಗಳಿವೆ ಆದರೆ CNC ಗಳ ಮತ್ತು PLC ಮಷೀನ್ ಗಳ ಆಪರೇಷನ್ ಗಳಲ್ಲಿ ಕೆಲವು ವ್ಯತ್ಯಾಸಗಳಿವೆ PLC ಗಳನ್ನು ಮತ್ತು CNC ಮಷೀನ್ ಗಳನ್ನು ಎರಡನ್ನು ಕಾರ್ಖಾನೆಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಲ್ಲಿ ಮತ್ತು ಇತರೆ ಪ್ಲಾಂಟ್ ಗಳಲ್ಲಿ ಉಪಯೋಗಿಸಲಾಗುತ್ತದೆ ಕಂಪನಿಯನ್ನು ಸ್ಮಾರ್ಟ್ಆಗಿಸಲು ಅವಶ್ಯಕವಾಗಿ ಬೇಕಾಗಿರುವಂತಹ ಕೆಲವು ಕಂಪೋನೆಂಟ್ ಗಳಿವು ಆದರೆ ಸ್ಮಾರ್ಟ್ ಫ್ಯಾಕ್ಟರಿಗಳಿಗೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮತ್ತು ಮುಂತಾದವುಗಳಿಗೆ ಏನು ಬೇಕಾಗಿದೆ ಎಂದರೆ ನೀವು ಈ ಕೋರ್ಸಿನಲ್ಲಿ ಕಲಿತಂತಹ ಇಂಡಸ್ಟ್ರಿಯಲ್ IoT ಕಾನ್ಸೆಪ್ಟ್ ಗಳನ್ನ ಅಳವಡಿಸಿಕೊಳ್ಳುವುದು ಹಾಗಾಗಿ ಅನೇಕ ಬೇರೆ ಬೇರೆ ವಿಷಯಗಳು ಇದರಲ್ಲಿ ಬೇಕಾಗುತ್ತವೆ ಇದು ಸೆನ್ಸರ್ ಗಳಿಂದ ಪ್ರಾರಂಭವಾಗುತ್ತದೆ ಕೇವಲ ಸೆನ್ಸರ್ ಗಳಿಂದಲ್ಲ ಯಾವ ಸೆನ್ಸರ್ ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತವೆ ಅಂತಹ ಸೆನ್ಸರ್ ಗಳಿಂದ ಹಾಗಾಗಿ ಇಂಟರ್ಕನೆಕ್ಟೆಡ್ ಸೆನ್ಸರ್ಗಳು ಸೆನ್ಸರ್ ನೆಟ್ವರ್ಕ್ ಅನ್ನು ವಿವಿಧ ಮಷಿನ್ಗಳಿಗೆ ಜೋಡಸಿಲಾಗಿರುತ್ತದೆ ಬರೀ ಒಂದು ಮಷಿನ್ ಅಲ್ಲ ಹಲವು ಅವುಗಳೆಲ್ಲವೂ ಬೇರೆ ಬೇರೆ ಸೆನ್ಸರ್ಗಳಿಂದ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಅವುಗಳು ಪರಸ್ಪರ ಮತ್ತು ಮುಂದೆ ಡಾಟಾವನ್ನು ಪ್ರೊಸೆಸ್ ಮಾಡುವಂತಹ ರಿಮೋಟ್ ಪಾಯಿಂಟ್ ನೊಂದಿಗೆ ಕೂಡ ಡಾಟಾವನ್ನು ಹಂಚಿಕೊಳ್ಳುತ್ತವೆ ಹಾಗಾಗಿ ಈ ಎಲ್ಲಾ ಡಾಟಾ ಸಂಗ್ರಹವಾಗುತ್ತದೆ ನಾನು ಇನ್ನೊಮ್ಮೆ ಪ್ರೊಸೆಸ್ ಅನ್ನು ರಿಪೀಟ್ ಮಾಡುತ್ತೇನೆ ಮತ್ತು ನಂತರ ವಿವಿಧ ಅನಲೆಟಿಕ್ಸ್ ಅನ್ನು ತೆಗೆದುಕೊಳ್ಳುತ್ತೇನೆ ಬಹುಶಃ ಅವುಗಳಲ್ಲಿ ಕೆಲವು ರಿಯಲ್ ಟೈಮ್ ಅನಲೆಟಿಕ್ಸ್ ಕೆಲವು ನಾನ್ ರಿಯಲ್ ಟೈಮ್ ಅನಲೆಟಿಕ್ಸ್ ಇವುಗಳಲ್ಲಿ ಕೆಲವು ನಿಮಗೆ ಗುಣಮಟ್ಟದ ಬಗ್ಗೆ ಮತ್ತು ಕಂಡಕ್ಟ್ ಆಗುತ್ತಿರುವಂತಹ ಪ್ರೊಸೆಸ್ಗಳ ಗುಣಮಟ್ಟ ಅವುಗಳ ವಿವಿಧ ಡಾಟ ಅವುಗಳ ಆಪರೇಷನಲ್ ಪಾರ್ಟ್ ಬಗ್ಗೆ ಮಾಹಿತಿ ಕೊಡಬಹುದು ಮತ್ತು ಇವುಗಳಲ್ಲಿ ಕೆಲವು ನಿಮಗೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದರ ಒಳನೋಟವನ್ನು ಹೇಗೆ ಈ ಡಾಟ ಕೊಡಬಹುದು ಎಂಬುದರ ಬಗ್ಗೆ ಪ್ರಿಡಿಕ್ಟಿವ್ ಆಗಿರಬಹುದು ಹಾಗಾಗಿ ಅದು ಪ್ರಿಡಿಕ್ಟಿವ್ ಆದದ್ದು ಮತ್ತು ಪರ್ಸ್ಪೆಕ್ಟಿವ್ ಆದಂತವುಗಳೂ ಕೂಡ ನಿಮ್ಮಲ್ಲಿವೆ ಅದು ಹೇಗೆ ಕೆಲಸ ಮಾಡುತ್ತದೆ ಹಾಗಾಗಿ ಇದು ಪ್ರಿಡಿಕ್ಟಿವ್ ಅನಲೆಟಿಕ್ಸ್ಗಿಂತ ಮಿಗಿಲಾದದ್ದು ಮತ್ತು ನೀವು ಬಹಳಷ್ಟು ಬೇರೆ ಬೇರೆ ಒಳನೋಟಗಳನ್ನ ಪಡೆಯಬಹುದು ಇದೆಲ್ಲದಕ್ಕೂ ನೀವು ನೋಡುತ್ತಿರುವಂತೆ ನಾವು ಸೈಬರ್ ಫಿಸಿಕಲ್ ಸಿಸ್ಟಮ್ ಗಳ CPS ಇಕೋಸಿಸ್ಟಮ್ ಅನ್ನು ಹೊಂದಿದ್ದೇವೆ ಮತ್ತು ಅದರಿಂದ ನೀವು ಬೇರೆ ಬೇರೆ ಸೆನ್ಸರ್ ಗಳನ್ನು ಕನ್ನೆಕ್ಟ್ ಮಾಡುತ್ತೀರಿ ಇಂಟರ್ ಕನೆಕ್ಟೆಡ್ ಸೆನ್ಸರ್ ಗಳು ಇಂಡಸ್ಟ್ರಿಯಲ್ IoT ಅಂದರೆ ಇದೇ ಆಗಿದೆ ನೀವು ಡಾಟಾವನ್ನು ಸಂಗ್ರಹಿಸುವಿರಿ ಬೇರೆಬೇರೆ ಅನಲಿಟಿಕ್ಸ್ ಗಳನ್ನು ಅದರ ಮೇಲೆ ಉಪಯೋಗಿಸುವಿರಿ ಮತ್ತು ಅನಾಲಿಟಿಕ್ಸ್ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನು ಪಡೆಯುತ್ತೀರಿ ಅವುಗಳ ಬಗ್ಗೆ ಮಷೀನ್ ಗಳಿಗೆ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಫೀಡ್ಬ್ಯಾಕ್ ಕೊಡಲಾಗುವುದು ಇವುಗಳೆಲ್ಲವೂ ನಾವು ಸಂಗ್ರಹಿಸಿದ ಡಾಟಾದ ಮೂಲಕ ಮಾಡಬೇಕಾದ ಅದ್ಭುತವಾದ ವಿಷಯಗಳು ಆದರೆ ನಾವು ಇನ್ನೂ ಆ ಮಟ್ಟಕ್ಕೆ ಇಲ್ಲ ಹಾಗಾಗಿ ಬಹುತೇಕ ಈ ಕಂಪನಿಗಳು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ ಅವುಗಳಲ್ಲಿ ಬೇಕಾದಷ್ಟು ಅಟೋಮೇಶನ್ ಇನ್ನು ಇಲ್ಲ ನೀವು ಸಂಗ್ರಹಿಸಿದ ಡಾಟಾ SCADA ಅನ್ನು ಅದಕ್ಕೆ ಹೋಲುವಂತಹ ಸಿಸ್ಟಮ್ ಗಳಿಗೆ ಕೂಡ ಸೂಪರ್ವೈಸರಿ ಕಂಟ್ರೋಲ್ ಮಾಡಲು ಜೋಡಿಸಬಹುದು ಮತ್ತು ಮುಂತಾದವುಗಳು ಹಾಗಾಗಿ ಅನಾಲಿಟಿಕ್ಸ್ ಕಮ್ಯುನಿಕೇಶನ್ ಅನ್ನು ಕಂಟ್ರೋಲ್ ಮಾಡುತ್ತದೆ ಮತ್ತು ಇವೆಲ್ಲವುಗಳನ್ನು ಒಟ್ಟಾಗಿ ಜೋಡಿಸಿದರೆ ನೀವು ಅದ್ಭುತವಾದ ಇಕೋ ಸಿಸ್ಟಮ್ ಅನ್ನು ಈ ಕಂಪನಿಗಳಿಂದ ಪಡೆಯಬಹುದು ನಿಜಾಂಶ ಏನೆಂದರೆ ಕಂಪನಿಗಳನ್ನು ನೀವು ಸ್ಮಾರ್ಟ್ ಕಂಪನಿಗಳನ್ನು ಮಾಡಬಹುದು ನಾನು ಮಾತಾಡಿದ ವಿಷಯಗಳನ್ನು ಮತ್ತು ಉಳಿದ ಬೇರೆ ಬೇರೆ ವಿಷಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಸ್ಮಾರ್ಟ್ ಫ್ಯಾಕ್ಟರಿಗಳನ್ನು ಸರಳವಾಗಿ ಇಂಪ್ಲೇಮೆಂಟ್ ಮಾಡಬಹುದು ಹಾಗಾಗಿ ಅಟೋಮೇಶನ್ ಅನಲಿಟಿಕ್ಸ್ ಕಮ್ಯುನಿಕೇಶನ್ ಮತ್ತು ಕ್ಲೌಡ್ ಅಥವಾ ಫಾಗ್ ಅಥವಾ ಯಾವುದಾದರ ಮೂಲಕ ಡಾಟಾವನ್ನು ಸ್ಟೋರ್ ಮಾಡುವುದು ಇವೆಲ್ಲವುಗಳನ್ನು ಒಟ್ಟಾಗಿ ಜೋಡಿಸಬಹುದು ಹಾಗಾಗಿ ನಮ್ಮಲ್ಲಿ ನಾವು ನೋಡಿದಂತೆ ಬಹುತೇಕ ಈ ಕಂಪನಿಗಳಲ್ಲಿ ಹೆಚ್ಚು ಸಾಮರ್ಥ್ಯವಿದೆ ಈಗ ಪ್ರಶ್ನೆ ಇರುವುದು ಏನೆಂದರೆ ಇದನ್ನು ಹೇಗೆ ನೀವು ಮುಂದುವರಿಸಬಹುದು ಮುಂದಿನ ನಡೆ ಏನು ಕಂಪನಿಗಳು ಇದನ್ನು ಅಳವಡಿಸಿಕೊಳ್ಳಲು ಆಸಕ್ತಿ ಹೊಂದಿರುವ ಇಲ್ಲವಾ ಅದಕ್ಕೆ ಏನು ಬೇಕೆಂದರೆ ಅವರಿಗೆ ಇಂಡಸ್ಟ್ರಿ4 0 ಮತ್ತು ಇಂಡಸ್ಟ್ರಿಯಲ್ IoT ಗಳು ಏನೆಂಬುದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಇನ್ನೊಂದು ವಿಷಯ ಈ ಕೋರ್ಸಿನಲ್ಲಿ ನಾವು ಏನೆಲ್ಲವನ್ನು ಕವರ್ ಮಾಡಿದ್ದೇವೆ ಮುಖ್ಯವಾಗಿ ಟ್ರೈನಿಂಗ್ ಪಾರ್ಟ್ ಅನ್ನು ನಾನು ಪುನರಾವರ್ತಿಸುತ್ತೇನೆ ಟ್ರೈನಿಂಗ್ ಪಾರ್ಟ್ ಮತ್ತು ಟ್ರೈನಿಂಗ್ ಪಾರ್ಟ್ ಕೇವಲ ಸಿಸ್ಟಮ್ ಗಳದ್ದು ಅಲ್ಲ ಅವುಗಳ ಗುಣಮಟ್ಟ ಪ್ರೋಸೆಸ್ ಗಳು ಮತ್ತು ಪ್ರಾಡಕ್ಟ್ ಗಳು ಮತ್ತು ಇತ್ಯಾದಿ ಅದರ ಜೊತೆಗೆ ಸುರಕ್ಷತೆ ಇಂಡಸ್ಟ್ರಿಯಲ್ ಸೇಫ್ಟಿ ಎನ್ನುವುದು ಅತ್ಯಂತ ಪ್ರಮುಖವಾದದ್ದು ಬಹುತೇಕ ಈ ಕಂಪನಿಗಳು ಇಂಡಸ್ಟ್ರಿಯಲ್ ಸೇಫ್ಟಿ ಅನ್ನ ತಮ್ಮದೇ ಬೇರೆ ಬೇರೆ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಆದರೆ ಎಲ್ಲವೂ ಇನ್ನೂ ಆಟೋಮೇಟೆಡ್ ಆಗಿಲ್ಲ ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಅಟೋಮೇಶನ್ ಇದ್ದರೆ ಕಂಪನಿಯಲ್ಲಿ ಉತ್ತಮ ಮಟ್ಟದ ಸುರಕ್ಷತೆಯ ಭರವಸೆಯನ್ನು ನೀವು ಹೊಂದಬಹುದು ಹಾಗಾಗಿ ಪ್ರೋಸಸ್ ಗಳಲ್ಲಿ ಕ್ವಾಲಿಟಿ ರಿಲಿಬಿಲಿಟಿ ಸೇಫ್ಟಿ ಇವೆಲ್ಲವುಗಳನ್ನು ಇಂಪ್ಲಿಮೆಂಟ್ ಮಾಡಬಹುದು ಮತ್ತು ಇಂತಿ ಕ್ರಿಯೇಟ್ ಮಾಡಬಹುದು ಮತ್ತು ಸಿಸ್ಟಮ್ SCADA ಆಧರಿತ ಸಿಸ್ಟಮ್ ಅನ್ನು ನೀವು ಹೊಂದಬಹುದು ಅಥವಾ ಅದಕ್ಕೆ ಹೋಲುವಂತಹ ಸೂಪರ್ ವೈಸರಿ ಕಂಟ್ರೋಲ್ ಅದರಿಂದ ಪ್ಲಾಂಟ್ ನಲ್ಲಿಯೇ ಅಥವಾ ಮ್ಯಾನೇಜ್ಮೆಂಟ್ ನಿಂದ ಎಲ್ಲವನ್ನು ಮಾನಿಟರ್ ಮಾಡಬಹುದು ಆಟಾನಮಸ್ ಆಗಿ ಅಥವಾ ಸೆಮಿ ಆಟಾನಮಸ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ಫ್ಯಾಕ್ಟರಿಗಳಲ್ಲಿ ನ ಸಿಸ್ಟಮ್ ಗಳಿಗೆ ಮತ್ತು ಪ್ರೋಸೆಸ್ ಗಳಿಗೆ ಫೀಡ್ಬ್ಯಾಕ್ ಕೊಡಬಹುದು